ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಇಂದು ನಮ್ಮೊಂದಿಗೆ ಐಐಟಿ ಮದ್ರಾಸ್ನಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಲಾಖೆಯ ಡಾ ಉಷಾ ಮೋಹನ್ ಚರ್ಚೆಗೆ ಸೇರಿದ್ದಾರೆ ಎಂದು ಹೇಳಲು ಸಂತೋಶವಾಗಿದೆ ಮತ್ತು ಸಹಜವಾಗಿ ಮ್ಯಾನೇಜ್ಮೆಂಟ್ ಎನ್ನುವುದು ನಿಮಗೆ ಬಹಳಷ್ಟು ಜನರಿಗೆ ಆಸಕ್ತಿಯನ್ನುಂಟುಮಾಡಿದೆ ಎಂದು ತಿಳಿದಿದೆ ಮತ್ತು ನೀವು ಕನಿಷ್ಠ ವೃತ್ತಿಪರವಾಗಿ ಕೆಲವು ಹಂತದಲ್ಲಿ ನಿರ್ವಹಣೆಯಲ್ಲಿ ಡಿಗ್ರಿಗಳನ್ನು ಎತ್ತಿಕೊಳ್ಳುವಿರಿ ಎಂಬುದು ನಿಮಗೆ ತಿಳಿದಿದೆ ಅಥವಾ ಇನ್ನಿತರ ವಿಶೇಷವಾಗಿ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಅಥವಾ ಸಾಂಸ್ಥಿಕ ವ್ಯವಸ್ಥೆಯಲ್ಲಿ ಇಲ್ಲಿಯೇ ನಾವು ನಿರ್ವಹಣೆಯ ಕ್ಷೇತ್ರಗಳಿಗೆ ಸಂಶೋಧನೆ ನಡೆಸುತ್ತಿದ್ದೇವೆ ಉಷಾ ಮೋಹನ್ ಇಲ್ಲಿ 6 ವರ್ಷಗಳ ಕಾಲ ಮದ್ರಾಸ್ ಐಐಟಿಯಲ್ಲಿ ಬೋಧಕರಾಗಿದ್ದರು ಅದಕ್ಕೆ ಮೊದಲು ಅವರು ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿದ್ದರು ಅವರ ಸಂಶೋಧನೆಯ ಮತ್ತು ಪರಿಣತಿಯ ಕ್ಷೇತ್ರಗಳು ಪಾಲಿಹೆಡ್ರಲ್ ಕಾಂಬಿನೆನಿಕ್ಸ್ ಸರಬರಾಜು ಸರಪಳಿ ಅಪಾಯ ನಿರ್ವಹಣೆ ಆಪ್ಟಿಮೈಸೇಶನ್ ಮತ್ತು ಪೂರೈಕೆ ಸರಪಳಿ ನಿರ್ವಹಣೆಯಲ್ಲಿ ಪರಿಮಾಣಾತ್ಮಕ ಮಾದರಿಗಳು ಆದುದರಿಂದ ಅವರು ವಿವಿಧ ಕ್ಷೇತ್ರಗಳು ಮತ್ತು ನಿರ್ವಹಣಾ ಅಧ್ಯಯನ ವಿಭಾಗದ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಒಳಬರುವ ವಿದ್ಯಾರ್ಥಿಗಳೊಂದಿಗೆ ಮೃದುವಾದ ರೀತಿಯಲ್ಲಿ ಪ್ರವೇಶಿಸಲು ಸಹಾಯವಾಗುವಂತೆ ಅವರು ಕಾರ್ಯನಿರ್ವಹಿಸುತ್ತಾರೆ ಆದ್ದರಿಂದ ವಿಶೇಷವಾಗಿ ಈ ಮಾಡ್ಯೂಲ್ನಲ್ಲಿ ನಾವು ಚರ್ಚಿಸಲು ಹೋಗುವ ಅಂಶಗಳ ಬಗೆಗೆ ಉತ್ತಮವಾಗಿ ಅರ್ಹತೆ ಪಡೆದಿದ್ದೇವೆ ಮತ್ತು ಚೆನ್ನಾಗಿ ಅನುಭವಿಸುತ್ತಿದ್ದೇವೆ ಆದ್ದರಿಂದ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು ಉಷಾ ಮೋಹನ್ ಸ್ವಾಗತ ಪ್ರತಾಪ್ ಹರಿಡೋಸ್ ಹಾಗಾಗಿ ಸಾಮಾನ್ಯ ಪ್ರಶ್ನೆಯೊಂದಿಗೆ ನಾವು ಪ್ರಾರಂಭಿಸಲು ಬಯಸುತ್ತೇವೆ ನಾನು ನಿರ್ವಹಣೆಯ ಬಗ್ಗೆ ಯೋಚಿಸಿ ಮೈದಾನದಲ್ಲಿ ಇರುವ ಒಂದು ಅರ್ಥವೆಂದರೆ ಸಾಂಸ್ಥಿಕ ವ್ಯವಸ್ಥೆಯಲ್ಲಿ ಮತ್ತು ಹೀಗೆ ಅಲ್ಲಿ ಚಟುವಟಿಕೆಗಳು ನಡೆಯುವುದರಿಂದ ನಿರ್ವಹಿಸುವುದು ಆದರೆ ಸಂಶೋಧನೆಯ ವಿಷಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿನ ಸಂಶೋಧನೆಯ ಕ್ಷೇತ್ರಗಳಿವೆ ಇದು ನಿಮಗೆ ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳೆಂದು ತಿಳಿದಿದೆ ಅಲ್ಲಿ ಸಾಕಷ್ಟು ಸಮಯದವರೆಗೆ ಜನರು ಉಲ್ಲೇಖಿಸಬಹುದಾದ ಸಾಹಿತ್ಯವನ್ನು ಹೊಂದಿರಬಹುದು ಉಷಾ ಮೋಹನ್ ಹೌದು ನೋಡಿ ಈ ಸಮಯದಲ್ಲಿ ನಾನು ಮಾನವೀಯತೆ ಮತ್ತು ವಿಜ್ಞಾನ ಸಾಮಾಜಿಕ ವಿಜ್ಞಾನದ ಮೂಲ ವಿಭಾಗದಲ್ಲಿ ಅದನ್ನು ಉಲ್ಲೇಖಿಸಬೇಕಾಗಿದೆ ನಿರ್ವಹಣಾ ಅಧ್ಯಯನಗಳ ಇಲಾಖೆ ಈ ಪೋಷಕ ಇಲಾಖೆಯಿಂದ ಹೊರಹೊಮ್ಮಿತು ಆದ್ದರಿಂದ ಮ್ಯಾನೇಜ್ಮೆಂಟ್ ಇಲಾಖೆಯ ಸಂಶೋಧನೆಯನ್ನು ನಮ್ಮ ಬಹಳಷ್ಟು ಅಧ್ಯಾಪಕರು ಅಧ್ಯಯನ ಮಾಡುತ್ತಾರೆ ಇಲಾಖೆಯೊಂದಿಗೆ ಸಂಬಂಧ ಹೊಂದಿರುವ ಹಿರಿಯ ಬೋಧಕವರ್ಗ ಮತ್ತು ಆ ಸಮಯದಲ್ಲಿ ನೀವು ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳನ್ನು ನೋಡಿದರೆ ಮುಖ್ಯವಾಗಿ ಕೈಗಾರಿಕಾ ವಲಯದಿಂದ ಬಂದ ಜನರು ಎಂಜಿನಿಯರಿಂಗ್ ಹಿನ್ನೆಲೆ ಹೊಂದಿದ್ದಾರೆ ನಾವು ಹಣಕಾಸು ಮತ್ತು ಮಾನವ ಸಂಪನ್ಮೂಲವನ್ನು ಹೊಂದಿದ್ದೇವೆ ಮತ್ತು ನಿರ್ವಹಣೆಯ ಅಧ್ಯಯನ ವಿಭಾಗವು ಹುಟ್ಟಿದ ನಂತರ ಇದು ಈಗ ನಿರ್ವಹಣೆಯ ಕ್ರಿಯಾತ್ಮಕ ಕ್ಷೇತ್ರಗಳ 6 ಕ್ಷೇತ್ರಗಳಾಗಿ ಹೊರಹೊಮ್ಮಿದೆ ಆದ್ದರಿಂದ ನೀವು ಸಾಂಪ್ರದಾಯಿಕ ಪ್ರದೇಶಗಳನ್ನು ಹಾಕಬಹುದು ಸಾಂಸ್ಥಿಕ ನಡವಳಿಕೆ ಮಾನವ ಸಂಪನ್ಮೂಲ ನಿರ್ವಹಣೆ ಮುಂದಿನದು ಆರ್ಥಿಕ ನಿರ್ವಹಣೆ ಮತ್ತು ಮೂರನೇದು ಮಾರುಕಟ್ಟೆಯಾಗುವುದು ಮುಂದಕ್ಕೆ ಕಾರ್ಯಾಚರಣೆಗಳು ಮತ್ತು ಉತ್ಪಾದನಾ ನಿರ್ವಹಣೆ ಐದನೇ ವ್ಯವಸ್ಥೆಗಳು ಮಾಹಿತಿ ವ್ಯವಸ್ಥೆಗಳು ಮತ್ತು ನಂತರ ಆರನೇ ಪ್ರದೇಶವನ್ನು ಸಮಗ್ರ ನಿರ್ವಹಣೆಯೆಂದು ಕರೆಯುತ್ತಾರೆ ಅಲ್ಲಿ ಮೂಲಭೂತವಾಗಿ ನಿರ್ವಹಣಾ ಅಧ್ಯಯನಗಳೊಳಗೆ ಬಹಳಷ್ಟು ಅಂತರಸಂಪರ್ಕವನ್ನು ಉದ್ದೇಶಿಸಲಾಗಿದೆ ಆದ್ದರಿಂದ ಇದು 6 ಕ್ರಿಯಾತ್ಮಕ ಸಿಲೋಗಳಲ್ಲಿನ ಸಾಂಪ್ರದಾಯಿಕ ಪ್ರದೇಶಗಳಾಗಿವೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಉಷಾ ಮೋಹನ್ ಈಗ ಮಾನವ ಸಂಪನ್ಮೂಲಗಳಲ್ಲಿ ಸಾಂಸ್ಥಿಕ ನಡವಳಿಕೆಯೊಂದರಲ್ಲಿ ಪ್ರತಿ ಸಿಲೋವನ್ನು ನೋಡಿದರೆ ಅವರು ಉದ್ದೇಶಿಸಿರುವ ವಿಶಿಷ್ಟ ಸಮಸ್ಯೆಗಳು ಪ್ರೇರಣೆ ಕೆಲಸ ತೃಪ್ತಿ ಮತ್ತು ಅವರು ಹೇಗೆ ಬರಬೇಕೆಂದು ನೋಡುತ್ತಾರೆ ಅವರು ಸಾಂಸ್ಥಿಕ ಪೌರತ್ವ ವರ್ತನೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಇದು ಕೆಲಸ ಜೀವಿತ ಸಮತೋಲನವಾಗಿದೆ ಅವುಗಳು ಅವರು ಎದುರಿಸುವ ಸಮಸ್ಯೆಗಳ ಬಗೆಗಳಾಗಿವೆ ಆರ್ಥಿಕವಾಗಿ ಇದು ವಿಶಿಷ್ಟವಾಗಿ ಹೂಡಿಕೆ ವಿಶ್ಲೇಷಣೆಯಾಗಿರುತ್ತದೆ ನಂತರ ಅವರು ಸರಕು ಬೆಲೆ ಮಾದರಿ ಹಣಕಾಸು ಅಪಾಯ ವಿಶ್ಲೇಷಣೆ ಇತ್ಯಾದಿಗಳನ್ನು ನೋಡುತ್ತಾರೆ ಮಾರ್ಕೆಟಿಂಗ್ ಇದು ಮಾರುಕಟ್ಟೆ ವಿಭಜನೆ ಗ್ರಾಹಕರ ನಡವಳಿಕೆಯೊಂದಿಗೆ ಜಾಹೀರಾತು ಮತ್ತು ಮಾಧ್ಯಮದ ವಿಶ್ಲೇಷಣೆಯಾಗಿದೆ ಇವುಗಳು ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಕಾರ್ಯಾಚರಣೆ ಮತ್ತು ಉತ್ಪಾದನಾ ನಿರ್ವಹಣೆ ಇದು ಕೈಗಾರಿಕಾ ಇಂಜಿನಿಯರಿಂಗ್ ಮತ್ತು ಕೈಗಾರಿಕಾ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಬಹಳಷ್ಟು ಹಣವನ್ನು ಹೊಂದುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದರೊಂದಿಗೆ ಹಿರಿಯ ಸಿಬ್ಬಂದಿಗಳು ಮುಖ್ಯವಾಗಿ ಸಂಪನ್ಮೂಲಗಳ ವೇಳಾಪಟ್ಟಿ ಕ್ರಮಾವಳಿಗಳು ಸೌಲಭ್ಯ ಯೋಜನೆ ಸಾರಿಗೆ ಮತ್ತು ನೆಟ್ವರ್ಕ್ ಸಮಸ್ಯೆಗಳೊಂದಿಗೆ ಬರುತ್ತಿತ್ತು ನಾನು ಸಾಂಪ್ರದಾಯಿಕ ಪ್ರದೇಶಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು ಸಂಶೋಧನೆಯ ಹೊಸ ಕ್ಷೇತ್ರಗಳ ಕುರಿತು ನಾವು ಶೀಘ್ರದಲ್ಲೇ ಮಾತನಾಡುತ್ತೇವೆ ಮಾಹಿತಿ ವ್ಯವಸ್ಥೆಗಳು ಮತ್ತೊಮ್ಮೆ ERP ವ್ಯವಸ್ಥೆಗಳ ವಿಶ್ಲೇಷಣೆ ಮಾಹಿತಿ ವ್ಯವಸ್ಥೆಗಳ ಪರಿಣಾಮಕಾರಿತ್ವ ಮತ್ತು ಸಮಗ್ರತೆ ವರ್ಚುಯಲ್ ಸಂಸ್ಥೆಗಳ ಮಾದರಿ ಮತ್ತು ವಿಶ್ಲೇಷಣೆಯೊಂದಿಗೆ ಅಲ್ಗೊರಿದಮ್ಗಳನ್ನು ಬರೆಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಜ್ಞಾನ ನಿರ್ವಹಣಾ ಪ್ರಕ್ರಿಯೆಗಳು ಇವು ಸಾಂಪ್ರದಾಯಿಕ ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಸರಿ ಮಹಾನ್ ಅದು ತುಂಬಾ ವಿಶಾಲವಾದ ವಿವರಣಾತ್ಮಕ ವಿನ್ಯಾಸವಾಗಿದೆ ಸಂಶೋಧನೆಯ ವಿಷಯದಲ್ಲಿ ನಿರ್ವಹಣಾ ಅಧ್ಯಯನಗಳ ಸಾಮಾನ್ಯ ಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ ಮತ್ತು ನೀವು ಹೇಳಿದಂತೆ ಮತ್ತು ನೀವು ತಿಳಿದಿರುವಂತೆ ಇಂಜಿನಿಯರಿಂಗ್ನಂತೆಯೇ ಮ್ಯಾನೇಜ್ಮೆಂಟ್ನೊಂದಿಗೆ ಸಹ ಪರಿಭಾಷೆಯಲ್ಲಿ ತುಲನಾತ್ಮಕವಾಗಿ ಇತ್ತೀಚಿನವು ಎಂದು ಪರಿಗಣಿಸಲಾದ ಸಂಶೋಧನೆಯ ಕ್ಷೇತ್ರಗಳಿವೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ತಿಳಿದಿದೆ ಜನರು ಅದನ್ನು ಗಮನ ಸೆಳೆದಿದ್ದಾರೆ ಮತ್ತು ಹೀಗೆ ಪ್ರತಾಪ್ ಹರಿಡೋಸ್ ಬಹುಶಃ ಕಳೆದ 5 10 ವರ್ಷಗಳು ಹೀಗೆ ಆದ್ದರಿಂದ ಆ ಸಂದರ್ಭಗಳಲ್ಲಿ ಯಾವ ರೀತಿಯ ಪ್ರದೇಶಗಳಿವೆ ಉಷಾ ಮೋಹನ್ ಹೌದು ನಾನು ಪುನಃ ಹೇಳಿದ್ದೇನೆಂದರೆ ಸಾಮಾನ್ಯವಾಗಿ ನಾನು ಕಾರ್ಯಾಚರಣೆಗಳೊಂದಿಗೆ ಪ್ರಾರಂಭಿಸುತ್ತೇನೆ ಕೈಗಾರಿಕಾ ಇಂಜಿನಿಯರಿಂಗ್ ಮತ್ತು ಉತ್ಪಾದನೆ ಎಂಜಿನಿಯರಿಂಗ್ ಕಾರ್ಯಾಚರಣೆಗಳ ನಿರ್ವಹಣೆಗಳಲ್ಲಿ ಕಾರ್ಯಾಚರಣೆಗಳು ಹೆಚ್ಚಿನದಾಗಿವೆ ಮತ್ತು ಕಳೆದ 5 ರಿಂದ 6 ವರ್ಷಗಳಲ್ಲಿ ನಾವು ಹೆಚ್ಚು ಪರಿಮಾಣಾತ್ಮಕ ಮಾದರಿಯತ್ತ ಸಾಗುತ್ತೇವೆ ಮತ್ತು ಅಲ್ಲಿ ವಿಧಾನಗಳು ಹೆಚ್ಚು ಆಟದ ಸೈದ್ಧಾಂತಿಕ ವಿಧಾನಗಳನ್ನು ಹೊಂದಿವೆ ಆದ್ದರಿಂದ ನಾವು ಆಟದ ಸಿದ್ಧಾಂತಕ್ಕೆ ಎರಡೂ ಕೊಡುಗೆಗಳನ್ನು ಹೊಂದಿದ್ದೇವೆ ಮತ್ತು ಜನರು ಪ್ರೋತ್ಸಾಹಕ ಕಾರ್ಯವಿಧಾನಗಳನ್ನು ಮತ್ತು ವ್ಯಾಪಾರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ನಾವು ಆಟದ ಸಿದ್ಧಾಂತದ ದೃಷ್ಟಿಕೋನದಿಂದ ಸರಬರಾಜು ಮಾಡುವ ಸನ್ನಿವೇಶಗಳನ್ನು ಆಟದ ಸಿದ್ಧಾಂತದ ಮಾದರಿ ರಚನೆ ಆಟದ ಸಿದ್ಧಾಂತವನ್ನು ಬಳಸುವುದು ಕೆಲವು ಸಂದರ್ಭಗಳನ್ನು ನೀವು ಹೇಗೆ ರೂಪಿಸುತ್ತೀರಿ ಈಗ ಮತ್ತೊಮ್ಮೆ ಡಿಜಿಟಲ್ ಮಾರ್ಕೆಟಿಂಗ್ ಹೊಸ ಪ್ರದೇಶವಾಗಿದೆ ಮತ್ತು ನಾವು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೋಧಕವರ್ಗವನ್ನು ಹೊಂದಿದ್ದೇವೆ ಕ್ಷಮಿಸಿ ಸಮರ್ಥನೀಯತೆಯು ಒಂದು ಪ್ರಮುಖ ಸಮಸ್ಯೆ ಆದ್ದರಿಂದ ನಾವು ಸಮರ್ಥನೀಯತೆಯಲ್ಲಿ ಕಾರ್ಯನಿರ್ವಹಿಸುವ ಬೋಧಕವರ್ಗವನ್ನು ಹೊಂದಿದ್ದೇವೆ ಇದಲ್ಲದೆ ನಾವು ನಮ್ಮ ಕೆಲಸದ ಮನೋವಿಜ್ಞಾನಕ್ಕೆ ಆಧ್ಯಾತ್ಮಿಕತೆಯನ್ನು ಸಂಯೋಜಿಸುತ್ತಿದ್ದ ಬೋಧಕವರ್ಗವನ್ನು ಹೊಂದಿದ್ದೇವೆ ಪ್ರೊಫೆಸರ್ ಉಷಾ ಮೋಹನ್ ಮತ್ತು ಅದಲ್ಲದೆ ಇವುಗಳು ಹೊಸ ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಹೊಸ ಪ್ರದೇಶಗಳು ಪ್ರೊಫೆಸರ್ ಉಷಾ ಮೋಹನ್ ಬೋಧನಾ ವಿಭಾಗದ ಬಹಳಷ್ಟು ಮಂದಿ ಆಸಕ್ತಿಯನ್ನು ಕಂಡುಕೊಂಡಿದ್ದಾರೆ ಮತ್ತು ಕೆಲವು ಆರೋಗ್ಯಕರ ಬೆಳವಣಿಗೆಗಳಿಂದ ಬಹಳಷ್ಟು ಜನರು ಸಂಶೋಧನೆ ಪ್ರದೇಶಗಳಲ್ಲಿ ಸಂಯೋಜಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಾವು ಎರಡು ಬಗೆಯ ಜನರನ್ನು ಹೊಂದಿದ್ದೇವೆ ಉದಾಹರಣೆಗೆ ನಾವು ಮಾನವ ಸಂಪನ್ಮೂಲ ಮತ್ತು ವಿಶ್ಲೇಷಣೆಯಿಂದ ಜನರನ್ನು ಒಟ್ಟುಗೂಡಿಸುತ್ತೇವೆ ಜ್ಞಾನ ನಿರ್ವಹಣೆ ಮತ್ತು ವಿಷಯಗಳನ್ನು ನಾವು ಆರೋಗ್ಯ ಕಾಳಜಿ ವಿಶ್ಲೇಷಣೆ ಡೇಟಾ ವಿಶ್ಲೇಷಣೆ ಮತ್ತು ವಿಭಿನ್ನ ಆಯಾಮಗಳಿಂದ ನೋಡುತ್ತೇವೆ ಆದರೆ ವಿಶ್ಲೇಷಣೆ ಅಂದರೆ ಏನನ್ನಾದರೂ ತಿಳಿಸಿ ಪ್ರತಾಪ್ ಹರಿಡೋಸ್ ಇದು ಬಹಳ ಚೆನ್ನಾಗಿ ತಿಳಿದಿದೆ ನಾನು ಹೇಳಿದಂತೆ ಮತ್ತೊಮ್ಮೆ ಸಾರ್ವಜನಿಕ ಗ್ರಹಿಕೆಗೆ ನಿರ್ವಹಣಾ ಅಭ್ಯರ್ಥಿ ಬಹುಶಃ ಏನಾದರೂ ಇರುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿರ್ವಹಣಾ ಮಟ್ಟದಲ್ಲಿ ಇರುವ ವ್ಯಕ್ತಿಯು ಕಾರ್ಪೊರೇಟ್ ಜಗತ್ತಿನೊಂದಿಗೆ ಸಂಯೋಜನೆಗೊಂಡ ಸೆಟ್ಟಿಂಗ್ಗಳನ್ನು ನೀವು ತಿಳಿದಿರುವಿರಿ ಆದರೆ ನಿಮಗೆ ಹೊಸ ಉದ್ಯಮಶೀಲತಾ ಸಾಹಸಗಳು ಮತ್ತು ಇನ್ನೂ ಸಹ ನಿಮಗೆ ತಿಳಿದಿರುತ್ತದೆ ಆದರೆ ನಿರ್ವಹಣೆಯ ಕ್ಷೇತ್ರದಲ್ಲಿ ನಡೆಯುವ ಸಂಶೋಧನೆಯ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಚೆನ್ನಾಗಿ ವಿಂಗಡಿಸಲಾಗಿದೆ ಅಲ್ಲಿನ ಕೈಗಾರಿಕೆಗಳು ನಿಮಗೆ ಬೇಗನೆ ಆಸಕ್ತಿಯಿವೆಯೆಂದು ತಿಳಿದಿರುವ ನಿರ್ದಿಷ್ಟ ಕ್ಷೇತ್ರದ ಸಂಶೋಧನೆಗಳು ಯಾವುವು ಸಂಶೋಧನೆಯ ಯಾವುದೇ ಪ್ರದೇಶವು ಸ್ವಲ್ಪ ಸಮಯದ ನಂತರ ಇರಬಹುದು ಮತ್ತು ಭವಿಷ್ಯದಲ್ಲಿ ಅವರು ಆಸಕ್ತಿ ಹೊಂದಿರಬಹುದು ಮತ್ತು ಹೀಗೆ ಮಾಡಬಹುದು ಆದರೆ ಅವರು ಪ್ರಸ್ತುತ ಕೆಲವು ಚಟುವಟಿಕೆಗಳಲ್ಲಿ ಆಸಕ್ತರಾಗಿದ್ದರೆ ನಿಮ್ಮ ಅಭಿಪ್ರಾಯದಲ್ಲಿ ನೀವು ಪ್ರಸ್ತುತ ಹಿತಾಸಕ್ತಿಯನ್ನು ತಿಳಿದಿರುವಿರಾ ಪ್ರೊಫೆಸರ್ ಉಷಾ ಮೋಹನ್ ಹೌದು ಉದ್ಯಮಕ್ಕೆ ಬಂದಾಗ MS ಒಂದು ಪ್ರಮುಖ ಕಾರ್ಯಕ್ರಮವನ್ನು ಹೊಂದಿದ್ದರೂ ಇದು ಉದ್ಯಮಶೀಲತೆ ಕಾರ್ಯಕ್ರಮ ನಾನು ಭಾವಿಸುತ್ತೇನೆ ಇದು ನಿರ್ವಹಣಾ ಅಧ್ಯಯನ ವಿಭಾಗದಲ್ಲಿ ನೆಲೆಗೊಂಡಿತ್ತು ಆದರೆ ಕಳೆದ ವರ್ಷ ಅದು ಸಂಸ್ಥೆಯ ವಿಶಾಲ ಕಾರ್ಯಕ್ರಮವಾಗಿದೆ ಮತ್ತು ಇದು ನಂತರ ಚೆನ್ನಾಗಿ ವಿಂಗಡಿಸಿದೆ ಮತ್ತು ಅಭ್ಯರ್ಥಿಗಳನ್ನು ನೋಡಿದರೆ ನಾವು ಭಾರತೀಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೆಲೆಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ನಮ್ಮ ಸಂಪನ್ಮೂಲ ವಿದ್ವಾಂಸರು ಮತ್ತು ನಾವು ನಮ್ಮ ಕೋರ್ಸ್ಗಳನ್ನು ರಚಿಸುವ ವಿಧಾನವು ವಿಶ್ಲೇಷಣಾತ್ಮಕ ಘಟಕವನ್ನು ಹೊಂದಿದೆ ನೀವು ಯಾವ ಕಾರ್ಯಕ್ಷೇತ್ರವನ್ನು ಹೊಂದಿದ್ದೀರಿ ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲ ಆದ್ದರಿಂದ ನಮ್ಮ ಸಂಪನ್ಮೂಲ ವಿದ್ವಾಂಸರಿಂದ ಉದ್ಯಮವು ಹುಡುಕುವ ರೀತಿಯನ್ನು ಖಂಡಿತವಾಗಿಯೂ ನಾವು ಕಂಡುಕೊಂಡಿದ್ದರೂ ಸಹ ಅವುಗಳು ವಿಶ್ಲೇಷಣಾತ್ಮಕ ಸ್ಥಾನದಲ್ಲಿರುವುದನ್ನು ಹೊರತುಪಡಿಸಿ ಜನರು ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಇದು HR ವಿಶ್ಲೇಷಣೆ ಅಥವಾ ಮಾರ್ಕೆಟಿಂಗ್ ಅನಾಲಿಟಿಕ್ಸ್ ಅಥವಾ OM ಅನಾಲಿಟಿಕ್ಸ್ ಆಗಿರಬಹುದು ಆದ್ದರಿಂದ ವಿಶಿಷ್ಟ ಕೆಲಸದ ಪ್ರೊಫೈಲ್ಗಳು ವಿಶ್ಲೇಷಕ ಪ್ರಕಾರವಾಗಿದೆ ಜನರು ಅದನ್ನು ಹೊಂದಿದ್ದರೆ ಒಂದು ಉದ್ಯಮಕ್ಕೆ ಹೋಗುತ್ತಾರೆ ಆದರೆ ಸಮಾನ ಸಂಖ್ಯೆಯನ್ನು ಹೊಂದಿರುವವರು ಸಹ ಶೈಕ್ಷಣಿಕವಾಗಿ ಉದ್ಯಮಕ್ಕೆ ಹೋಗುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಆದುದರಿಂದ ಅದು ನಿಜಕ್ಕೂ ನಾನು ಸ್ಪರ್ಶಿಸಲು ಬಯಸುವ ವಿಷಯ ಪ್ರತಾಪ್ ಹರಿಡೋಸ್ ಆದ್ದರಿಂದ ಜನರಿಗೆ ಆ ರೀತಿಯ ಸ್ಥಾನಗಳು ಉಷಾ ಮೋಹನ್ ಹೌದು ಪ್ರತಾಪ್ ಹರಿಡೋಸ್ ಗ್ರಾಜುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪ್ರೊಫೆಸರ್ ಉಷಾ ಮೋಹನ್ ವಾಸ್ತವವಾಗಿ ಕಳೆದ ವಾರ ಪದವಿ ಪಡೆದ ಈ ಕೊನೆಯ ಬ್ಯಾಚ್ ಅವುಗಳಲ್ಲಿ 3 ಹೊಸ ಐಐಎಂಗಳಿಗೆ ಹೋಗಿದ್ದಾರೆ ಐಐಎಂ ಕೋಳಿಕೋಡು ಐಐಎಂ ಕಾಶಿಪುರ್ ಮತ್ತು ಮತ್ತೊಂದು ಮುಖ್ಯವಾದ ಶಾಖೆ ಪ್ರತಾಪ್ ಹರಿಡೋಸ್ರವರು ಬೋಧನಾ ಸ್ಥಾನಗಳು ಉಷಾ ಮೋಹನ್ ಬೋಧನೆ ಸ್ಥಾನಗಳು ಹೌದು ಪ್ರತಾಪ್ ಹರಿಡೋಸ್ ಶೈಕ್ಷಣಿಕ ಸ್ಥಾನಗಳು ಪ್ರೊಫೆಸರ್ ಉಷಾ ಮೋಹನ್ ಶೈಕ್ಷಣಿಕ ಸ್ಥಾನಗಳು ಅವುಗಳಲ್ಲಿ 4 ಶೈಕ್ಷಣಿಕ ಸ್ಥಾನಗಳನ್ನು ತೆಗೆದುಕೊಂಡಿದೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಪ್ರತಾಪ್ ಹರಿಡೋಸ್ ಸರಿ ಮತ್ತು ನಿಸ್ಸಂಶಯವಾಗಿ ಬಹುಶಃ ನೀವು ವಿದ್ಯಾರ್ಥಿಗಳ ಸೆಟ್ನಲ್ಲಿ ನೀವು ನೋಡುತ್ತಿರುವ ಸಂಗತಿಗಳೊಂದಿಗೆ ನಿಮ್ಮೊಂದಿಗೆ ನೀವು ನಿರ್ವಹಿಸುವ ಅಧ್ಯಯನದ ಪೋಸ್ಟ್ ಸ್ನಾತಕೋತ್ತರ ಕಾರ್ಯಕ್ರಮವನ್ನು ತಿಳಿದಿರುವಿರಿ ನೀವು ಹೇಗೆ ನೋಡುತ್ತೀರಿ ಅಥವಾ ನೀವು ಸಂಶೋಧನೆಯಲ್ಲಿ ಯಶಸ್ಸನ್ನು ಅಳೆಯಲು ಹೇಗೆ ಸಲಹೆ ನೀಡುತ್ತೀರಿ ಈ ಶೈಕ್ಷಣಿಕ ವ್ಯವಸ್ಥೆಗೆ ಬರುವುದಕ್ಕಿಂತ ಮೊದಲು ಅವರು ಕೆಲವು ಕೋರ್ಸುಗಳನ್ನು ಮಾಡಿದ್ದಾರೆ ಆದ್ದರಿಂದ ಅವರು ಯಾವಾಗಲೂ ಯಶಸ್ಸನ್ನು ಅಥವಾ ತಮ್ಮ ಸ್ವಂತ ಯಶಸ್ಸನ್ನು ಅಳೆಯುವ ಬಗೆಗಿನ ವಿಭಿನ್ನ ಮೆಟ್ರಿಕ್ ಅನ್ನು ಹೊಂದಿದ್ದರು ಉಷಾ ಮೋಹನ್ ಹೌದು ಪ್ರತಾಪ್ ಹರಿಡೋಸ್ ಸಂಶೋಧನಾ ಸೆಟ್ಟಿಂಗ್ಗಳಲ್ಲಿ ನಿರ್ವಹಣಾ ಚಟುವಟಿಕೆಗಳನ್ನು ನಿರ್ದಿಷ್ಟವಾಗಿ ಹೇಳುವುದಾದರೆ ಅವರ ಯಶಸ್ಸನ್ನು ಪ್ರಗತಿಯಲ್ಲಿ ಅಳೆಯಲು ಉತ್ತಮ ಮಾರ್ಗ ಎಂದು ನೀವು ಸೂಚಿಸುವ ಯಾವುದಾದರೂ ವಿಷಯವಿದೆಯೇ ಪ್ರೊಫೆಸರ್ ಉಷಾ ಮೋಹನ್ ಹೌದು ನಾನು ಹೊಸ ವಿದ್ವಾಂಸರೊಂದಿಗೆ ವ್ಯವಹರಿಸುವಾಗ ಮತ್ತು ಸಂವಹನ ನಡೆಸಿದಂದಿನಿಂದ ನೋಡಿ ನಾವು ಕಲಿಸಿದ ಎಮ್ಎಸ್ ಕೋರ್ಸ್ ಮತ್ತು ಪಂಡಿತರಿಗೆ ಹೇಳುವ ಪಿಎಚ್ಡಿ ಸಂಶೋಧನೆಯ ಕೋರ್ಸ್ಗೆ ಆಗಿರುವ ಬದಲಾವಣೆಯೆಂದರೆ ನಾವು ಮಾಲೀಕತ್ವವನ್ನು ಪ್ರಯತ್ನಿಸಿ ಮತ್ತು ಹೇಳುವದು ಬಹಳ ಮುಖ್ಯ ಸಮಸ್ಯೆಗೆ ಮಾಲೀಕತ್ವ ಮತ್ತು ಪ್ರಕ್ರಿಯೆಗೆ ಎಲ್ಲವೂ ಮಾಲೀಕತ್ವ ಆದ್ದರಿಂದ ನಿಮ್ಮ ಎಲ್ಲ ನೈತಿಕತೆಗಳು ಮತ್ತು ಎಲ್ಲವೂ ಅಲ್ಲಿಗೆ ಬರುತ್ತವೆ ಮತ್ತು ನಾವು ಅವುಗಳ ವಿಜಯಗಳನ್ನು ವ್ಯಾಖ್ಯಾನಿಸಲು ಬಯಸುತ್ತೇವೆ ನಂತರ ಅದು ಆಹಾ ಆಂದೋಲನವಾಗಿರಬೇಕು ಮೊದಲನೆಯದಾಗಿ ನಾವು ಹೊರತುಪಡಿಸಿ ನೀವು ಏನು ಮಾಡುತ್ತಿರುವಿರಿ ಎಂಬುದರ ಬಗ್ಗೆ ಒಳ್ಳೆಯದನ್ನು ಅನುಭವಿಸುತ್ತಾರೆ ಮತ್ತು ಸಂಖ್ಯೆಗಳನ್ನು ಓಡಿಸಬೇಡಿ ಮ್ಯಾಟ್ರಿಸಸ್ ಹೌದು ನಿಸ್ಸಂಶಯವಾಗಿ ಪ್ರಕಟಣೆಗಳು ನಾವು ಈ ವಿದ್ವಾಂಸರ ಸಂಖ್ಯೆಯನ್ನು ಮಾತ್ರವಲ್ಲದೆ ಪ್ರಕಟಣೆಯ ಸಂಖ್ಯೆಯಷ್ಟೇ ಅಲ್ಲದೆ ಹೆಚ್ಚು ಶ್ರೇಯಾಂಕಿತ ನಿಯತಕಾಲಿಕಗಳಲ್ಲಿ ಪ್ರಕಟಿಸಲು ಬಲವಾಗಿ ಪ್ರೋತ್ಸಾಹಿಸುತ್ತೇವೆ ಆದರೆ ನಿಯತಕಾಲಿಕಗಳ ಆಯ್ಕೆಯೂ ಸಹ ಮಹತ್ವದ್ದಾಗಿದೆ ಆದ್ದರಿಂದ ನಾವು ಒತ್ತು ನೀಡುವ ವಿಷಯ ಅಲ್ಪಾವಧಿ ಗುರಿಗಳು ಪ್ರಾಯಶಃ ಪ್ರಕಟಣೆಗಳು ಉತ್ತಮ ಸಮಾವೇಶಗಳು ಇರಬಹುದು ಬುದ್ಧಿವಂತಿಕೆಯಿಂದ ಸಭೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಒಳ್ಳೆಯ ಸಮಾವೇಶಗಳಿಗೆ ಹಾಜರಾಗಿರಿ ಅದು ಸಮಾನವಾಗಿ ಉತ್ತಮವಾಗಿ ಗುರುತಿಸಲ್ಪಟ್ಟಿದೆ ಅದು ಯಾವುದೇ ಕಾನ್ಫರೆನ್ಸ್ ಅಲ್ಲ ಆದುದರಿಂದ ನಾವು ಅದನ್ನು ಆಯ್ಕೆ ಮಾಡುವ ಮೂಲಕ ಹೆಚ್ಚಾಗಿ ಪರಿಗಣಿಸುತ್ತಿದ್ದೇವೆ ಎಂದು ಯೋಚಿಸುತ್ತೇವೆ ನಾವು ದಿನದಿಂದ ದಿನಕ್ಕೆ ಒಂದನ್ನು ಪ್ರಯತ್ನಿಸುತ್ತೇವೆ ಮತ್ತು ಪ್ರೋತ್ಸಾಹಿಸುತ್ತೇವೆ ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ ಸಣ್ಣ ಪ್ರಶಸ್ತಿಗಳು ಪ್ರಸ್ತುತಿಗಳು ಅತ್ಯುತ್ತಮ ಕಾಗದದ ಪ್ರಶಸ್ತಿಗಳು ಈ ರೀತಿಯ ಉತ್ತಮ ಮಾದರಿ ಪ್ರದರ್ಶನ ನೀಡಬೇಕು ನಾನು ಭಾವಿಸುತ್ತೇನೆ ಆದ್ದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತುತಪಡಿಸುವ ಮತ್ತು ನಿಯಮಿತವಾಗಿ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ವಿದ್ವಾಂಸರನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇವುಗಳು ಅಲ್ಪಾವಧಿ ಚೇರ್ ಕಾನ್ಫರೆನ್ಸ್ ಅಧಿವೇಶನಗಳಿಗೆ ಆಮಂತ್ರಣಗಳು ಸಂಪೂರ್ಣ ಮಾತುಕತೆಗಳನ್ನು ನೀಡುತ್ತವೆ ಆದರೆ ಅದು ಬೋಧನಾ ಮಟ್ಟದಲ್ಲಿ ಹೆಚ್ಚು ಇರುತ್ತದೆ ಆದರೆ ವಿದ್ವಾಂಸರ ಮಟ್ಟದಲ್ಲಿ ಸಂಶೋಧನೆ ಮತ್ತು ವ್ಯಾಪಕವಾದ ಉತ್ತಮ ತಿಳುವಳಿಕೆಯನ್ನು ಹಿಡಿದಿಟ್ಟುಕೊಳ್ಳಲು ಇದು ಸಣ್ಣ ಪದಗಳ ಲಾಭಗಳನ್ನು ನಾನು ಭಾವಿಸುತ್ತೇನೆ ದೀರ್ಘಕಾಲದ ಸಮ್ಮೇಳನಗಳ ಸ್ವೀಕಾರ ಅಥವಾ ಪ್ರಕಾಶನಗಳ ಮೂಲಕ ವಿಶಾಲ ಸ್ವೀಕಾರವು ಸಾಧ್ಯವಾಗಬಹುದು ಪ್ರತಾಪ್ ಹರಿಡೋಸ್ ಸರಿ ನಾನು ಸಂಶೋಧನೆ ಮತ್ತು ಅದರಿಂದ ಹುಡುಕಾಟದ ಯಶಸ್ಸನ್ನು ಅಳೆಯುವ ಕುರಿತು ನೀವು ಮಾತನಾಡುವಾಗ ಬಹುಶಃ ಬಹಳಷ್ಟು ವಿಷಯಗಳಿಗೆ ಅನ್ವಯಿಸುತ್ತದೆ ಮತ್ತು ಪ್ರಾಯಶಃ ಒಂದು ಲೌಕಿಕ ಟಿಪ್ಪಣಿಗೆ ಅನ್ವಯಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮಿಂದ ಪದವಿಪೂರ್ವ ವಿದ್ಯಾರ್ಥಿ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಜೀವನ ರೂಪಾಂತರವು ಎಂದು ತಿಳಿದಿದೆ ವಿದ್ಯಾರ್ಥಿ ತಮ್ಮ ಸಂಶೋಧನಾ ವಾಹಕದಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆಂಬುದರಲ್ಲಿ ದೊಡ್ಡ ಪ್ರಭಾವ ಬೀರುವ ಗುಂಪಿನೊಂದಿಗೆ ಹೆಚ್ಚಿನ ಚಟುವಟಿಕೆ ಇದೆ ಈ ಸನ್ನಿವೇಶದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶಿ ಬೇಕು ಎಂಬುದು ನಿಮಗೆ ತಿಳಿದಿದೆ ಎಷ್ಟು ಬಾರಿ ವಿದ್ಯಾರ್ಥಿಗಳು ತಮ್ಮ ಸಲಹೆಗಾರ ಅಥವಾ ಮಾರ್ಗದರ್ಶಿಯನ್ನು ಭೇಟಿಯಾಗಬೇಕು ಮತ್ತು ಸಮಯದೊಂದಿಗೆ ಅದು ಹೇಗೆ ಬದಲಾಗಬಹುದು ಅಥವಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರೊಫೆಸರ್ ಉಷಾ ಮೋಹನ್ ಹೌದು ನಾವು ಸಂಶೋಧನೆಯ ವಿವಿಧ ಹಂತಗಳಲ್ಲಿ ಅದನ್ನು ಹಾಕಬಹುದು ಎಂದು ನಾನು ಭಾವಿಸುತ್ತೇನೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾರ್ಗದರ್ಶಿಗೆ ಭೇಟಿ ನೀಡುವ ಮಧ್ಯದ ಆರಂಭಿಕ ಹಂತಗಳು ಏನು ಏಕೆಂದರೆ ನಾವು ಈಗ ಇಲಾಖೆಯಲ್ಲಿ ಈ ಕೋರ್ಸ್ ರಚನೆಯನ್ನು ನಾವು ಬಲಪಡಿಸಿದ್ದೇವೆ ನಾವು ಕೋರ್ಸ್ ರಚನೆಯನ್ನು ಬಲಪಡಿಸುತ್ತಿದ್ದೇವೆ ಏಕೆಂದರೆ ಇಲಾಖೆ ಕೋರ್ಸ್ ರಚನೆ ಇತರ ಕೋರ್ ಇಂಜಿನಿಯರಿಂಗ್ ಅನ್ನು ಹೊರತುಪಡಿಸಿ ಕೋರ್ ಎಮ್ಟೆಕ್ ಅನ್ನು ಪಿಎಚ್ಡಿಗೆ ಪಡೆದುಕೊಳ್ಳಲು ನಾವು ಹೆಚ್ಚು ವೈವಿಧ್ಯಮಯ ಪ್ರೇಕ್ಷಕರನ್ನು ಪಡೆಯುತ್ತೇವೆ ನಾವು ಪಿಎಚ್ಡಿ ನಿರ್ವಹಣೆ ಅಧ್ಯಯನಕ್ಕೆ ಹೆಚ್ಚು ವೈವಿಧ್ಯಮಯ ಗುಂಪನ್ನು ಪಡೆಯಲು ಬಯಸುತ್ತೇವೆ ಈಗ ಇದನ್ನು ಪರಿಹರಿಸಲು ನಾವು ಮೂರು ಪ್ರಾಂಪ್ಟ್ ಕೋರ್ಸ್ ವಿನ್ಯಾಸಗಳನ್ನು ಹೊಂದಿದ್ದೇವೆ ಅದರಲ್ಲಿ ನಾವು ಮೂರು ಸೆಟ್ಗಳನ್ನು ಮೂರು ಕೋರ್ಸ್ಗಳನ್ನು ಸಂಶೋಧಿಸಿದ್ದೇವೆ ಆದ್ದರಿಂದ ನಿರ್ವಹಣಾ ಅಧ್ಯಯನ ವಿಭಾಗದಿಂದ ಪದವೀಧರರಾಗಿರುವ ಯಾವುದೇ ವಿದ್ವಾಂಸರು ಮೂರು ಕೋರ್ಸುಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಮೂರು ಕೋರ್ಸುಗಳನ್ನು ಹೊಂದಿರುವ ಕೋರ್ಸುಗಳನ್ನು ಪಡೆದುಕೊಳ್ಳಬೇಕು ಕೋರ್ ಎಂಬುದು ಸಂಶೋಧನಾ ವಿಧಾನವಾಗಿದ್ದು ಇದು ಸಂಶೋಧಕನಿಂದ ಯಾವ ರೀತಿ ಸಂಶೋಧಕನನ್ನು ರೂಪಿಸುತ್ತಿದೆ ಸಂಶೋಧಕರಿಂದ ನಿರೀಕ್ಷೆಯಿದೆ ಎಂದು ಸಂಶೋಧಕನನ್ನು ಪರಿಚಯಿಸುವುದು ನೀವು ಸಮಸ್ಯೆಗಳೊಂದಿಗೆ ಹೇಗೆ ವ್ಯವಹರಿಸುತ್ತೀರಿ ಮತ್ತು ಇದು ಎಲ್ಲ ವಿಧಾನಗಳ ವಿಧಾನವಾಗಿದೆ ಖಂಡಿತವಾಗಿಯೂ ನಾವು ಪ್ರತ್ಯೇಕ ಕ್ರಿಯಾತ್ಮಕ ಕ್ಷೇತ್ರಗಳ ಸಂಶೋಧನಾ ವಿಧಾನಗಳನ್ನು ಹೊಂದಿದ್ದೇವೆ ಆದರೆ ಇದು ಡೇಟಾ ವಿಶ್ಲೇಷಣೆ ಸಂಶೋಧನೆಯು ಒಂದು ವಿಶಾಲವಾದ ವಿಷಯವಾಗಿದೆ ಏಕೆಂದರೆ ನಿಮ್ಮ ಕಾರ್ಯಕಾರಿ ಪ್ರದೇಶ ಯಾವುದು ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲದಿದ್ದರೆ ನೀವು ಡೇಟಾ ವಿಶ್ಲೇಷಣೆಯ ಜ್ಞಾನ ಮತ್ತು ಶೈಕ್ಷಣಿಕ ಬರವಣಿಗೆಯಲ್ಲಿ ಮೂರನೇ ವಿಷಯ ಇರಬೇಕು ಎಂದು ನಾವು ನಂಬುತ್ತೇವೆ ಆದ್ದರಿಂದ ಇದು ಸಂಶೋಧಕನಾಗಿದ್ದು ಕೋರ್ಸ್ ವಿಧಾನ ಮತ್ತು ನಿಮ್ಮ ಸಂಶೋಧನೆಯನ್ನು ನೀವು ಹೇಗೆ ಪ್ರಸ್ತುತಪಡಿಸುತ್ತೀರಿ ಆದ್ದರಿಂದ ನಾವು ಕೋರ್ ಪಠ್ಯಕ್ರಮ ಎಂದು ಕರೆಯಲ್ಪಡುತ್ತೇವೆ ಈಗ ಮತ್ತೊಮ್ಮೆ ನಿರ್ವಹಣೆ ಅಧ್ಯಯನದ ಮೂಲಕ ವಿಶಾಲವಾದ ಜ್ಞಾನವನ್ನು ಹೊಂದಲು ಬಹಳ ಮುಖ್ಯವಾಗಿದೆ ಕ್ರಿಯಾತ್ಮಕ ಪ್ರದೇಶಗಳ ವಿರುದ್ಧ ಕನಿಷ್ಠ ಮೂರು ಕಾರ್ಯಕಾರಿ ಪ್ರದೇಶಗಳ ವಿಸ್ತಾರ ಜ್ಞಾನವು ಮಾರ್ಕೆಟಿಂಗ್ ಕಾರ್ಯಾಚರಣೆಗಳು ಹಣಕಾಸು HR OV ವ್ಯವಸ್ಥೆಗಳು ಮತ್ತು ಸಮಗ್ರತೆಯನ್ನು ಹೊಂದಿದೆ ಹಾಗಾಗಿ ನಿರ್ವಹಣಾ ಅಧ್ಯಯನದಿಂದ ಬಂದ ವಿದ್ಯಾರ್ಥಿಗೆ ವಿಸ್ತಾರವಾದ ಜ್ಞಾನವೂ ಇರಬೇಕು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾವು ಆಳವಾಗಿ ಡಿಗ್ ಮಾಡುವ ಮತ್ತು ಕೋರ್ಸುಗಳನ್ನು ತೆಗೆದುಕೊಳ್ಳುವಲ್ಲಿ ನಾವು ಕೋರ್ ಅಗಲ ಮತ್ತು ಆಳವಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ನಾವು ನಮ್ಮ ಕೋರ್ಸ್ಗಳನ್ನು ವಿನ್ಯಾಸಗೊಳಿಸಿದ್ದೇವೆ ಮೊದಲ ವರ್ಷದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಈ ಕೋರ್ನಲ್ಲಿ ನಿಜವಾಗಿಯೂ ಗಮನಹರಿಸಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಆದ್ದರಿಂದ ಸಂಶೋಧನೆ ಮಾಡಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಮೊದಲ ವರ್ಷದಲ್ಲಿ ನಾವು ಸಾಕಷ್ಟು ಪಾಠಗಳನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸುವ ವಿದ್ವಾಂಸರು ಮತ್ತು ನಿಮ್ಮನ್ನು ಆಳವಾಗಿ ಧುಮುಕಿಸುವುದಿಲ್ಲ ಬದಲಿಗೆ ಸಂಶೋಧನೆಯನ್ನು ತಯಾರು ಮಾಡುತ್ತಿದ್ದೇವೆ ಆದ್ದರಿಂದ ಒಮ್ಮೆ ನೀವು ಕನಿಷ್ಟ 6 ತಿಂಗಳುಗಳನ್ನು ಒಂದು ವರ್ಷಕ್ಕೆ ತೆಗೆದುಕೊಳ್ಳುವಿರಿ ಎಂದು ನೀವು ಭಾವಿಸಿದರೆ ನಿಮ್ಮ ಮಾರ್ಗದರ್ಶಿ ಒಂದು ಪಾತ್ರವನ್ನು ಪ್ರಾರಂಭಿಸುತ್ತಾರೆ ಆದ್ದರಿಂದ ಮೊದಲು ನಿಮ್ಮ ಅವಶ್ಯಕ ಸಾಮಗ್ರಿಗಳನ್ನು ಹಿಡಿದುಕೊಳ್ಳಿ ಮತ್ತು ನಂತರ ನೀವು ಆಳವಾಗಿ ಧುಮುಕುವುದನ್ನು ಪ್ರಾರಂಭಿಸಿ ಉಷಾ ಮೋಹನ್ ಆದ್ದರಿಂದ ಒಮ್ಮೆ ಅದು ಅದು ಸಮಸ್ಯೆಯ ನಡುವೆ ವ್ಯತ್ಯಾಸಗೊಳ್ಳುತ್ತದೆ ನಮಗೆ ಮಾರ್ಗದರ್ಶಿ ನಾವು ಅರೆಕಾಲಿಕವಾಗಿ ಸಾಕಷ್ಟು ಸಮಯವನ್ನು ಹೊಂದಿದ್ದೇವೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಉಷಾ ಮೋಹನ್ ಆದರೆ ಆ ಸಮಯದಲ್ಲಿ ಅದು ಹೆಚ್ಚು ಸಾಮಾನ್ಯವಾಗಿದೆ ಆದರೆ ಮೊದಲ ವರ್ಷ ಸಾಮಾನ್ಯವಾಗಿ ಕೋರ್ಸ್ ಕೆಲಸವನ್ನು ಹಿಡಿದುಕೊಳ್ಳುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಉಷಾ ಮೋಹನ್ ನೀವು ಉತ್ತಮ ಸಂಶೋಧಕರಾಗಿ ಸಿದ್ಧಪಡಿಸುತ್ತಾ ಸಂಶೋಧಕನ ತಯಾರಿಕೆಗೆ ನಾವು ಮೊದಲ ವರ್ಷವನ್ನು ಖರ್ಚುಮಾಡುತ್ತೇವೆ ಮತ್ತು ಅದು ಆವರ್ತನ ಹೆಚ್ಚಾಗುತ್ತಿದೆ ಆದ್ದರಿಂದ ನಿಮ್ಮ ಸಾಹಿತ್ಯ ವಿಮರ್ಶೆಯಲ್ಲಿ ಇದು ಎರಡು ದಿನಗಳಾಗುತ್ತದೆ ನಂತರ ಅದು ಒಂದು ತಿಂಗಳವರೆಗೆ ಆಗುತ್ತದೆ ಅದು ಒಂದು ವಾರಕ್ಕೆ ಎರಡು ದಿನಗಳವರೆಗೆ ಇರುತ್ತದೆ ಮತ್ತು ನಂತರ ಪ್ರಬಂಧ ಬರವಣಿಗೆಯ ಹಂತವು ಬಹುಶಃ ಹೆಚ್ಚು ಆಗಾಗ್ಗೆ ಆಗುತ್ತದೆ ಪ್ರತಾಪ್ ಹರಿಡೋಸ್ ಗ್ರೇಟ್ ಈ ಒಳನೋಟಗಳನ್ನು ತಿಳಿದುಕೊಳ್ಳಲು ಒಳ್ಳೆಯದು ಹಾಗಾಗಿ ಸ್ವಲ್ಪಮಟ್ಟಿಗೆ ಈ ಸಾಮಾನ್ಯ ಪ್ರಶ್ನೆಯನ್ನು ನಾನು ತೀರ್ಮಾನಿಸುತ್ತೇನೆ ಉಷಾ ಮೋಹನ್ ಹೌದು ಖಚಿತ ಪ್ರತಾಪ್ ಹರಿಡೋಸ್ ಒಬ್ಬ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗೆ ನಿಮ್ಮ ಸಲಹೆ ಹೇಳಿಕೆಗಳು ಯಾರು ನಿರ್ವಹಣೆಯಲ್ಲಿ ಪೋಸ್ಟ್ ಪದವಿ ಅಧ್ಯಯನ ಮಾಡಲು ಬಯಸುತ್ತಾರೆ ಮಹತ್ವಾಕಾಂಕ್ಷೆಯ ಸ್ನಾತಕೋತ್ತರ ವಿದ್ಯಾರ್ಥಿ ಉಷಾ ಮೋಹನ್ ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ನಿರ್ವಹಣಾ ಅಧ್ಯಯನಕ್ಕಾಗಿ ಪ್ರೊಫೆಸರ್ ಉಷಾ ಮೋಹನ್ ಯಾವುದೇ ಸಂಶೋಧಕನಿಗೆ ನಾವು ನೋಡುತ್ತಿರುವ ಪ್ರಮುಖ ಗುಣವೆಂದರೆ ಉತ್ಸಾಹ ವ್ಯಕ್ತಿಗೆ ಸಂಶೋಧನೆಯ ಬಗ್ಗೆ ಉತ್ಸಾಹವಿಲ್ಲದಿದ್ದರೆ ನಾನು ಯಾವುದೇ ಸಂಶೋಧಕ ಬದುಕುಳಿಯುವುದೆಂದು ಯೋಚಿಸುವುದಿಲ್ಲ ಏಕೆಂದರೆ ಯಾರೊಬ್ಬರಿಗಿರುವ ಉತ್ಸಾಹದಿಂದ ಅದು ಬೆಂಕಿಯನ್ನು ಜೀವಂತವಾಗಿಸುತ್ತದೆ ನಿಮ್ಮ ಭಾವವನ್ನು ಬೆಚ್ಚಿಬೀಳಿಸುತ್ತದೆ ಆದ್ದರಿಂದ ಸಂಶೋಧಕರಿಂದ ನಾವು ಹುಡುಕುವ ಪ್ರಮುಖ ಗುಣಗಳಲ್ಲಿ ಒಂದನ್ನು ನಾನು ಭಾವಿಸುತ್ತೇನೆ ಇದು 3 ರಿಂದ 6 ವರ್ಷಗಳ ನಡುವಿನ ತೆಗೆದುಕೊಳ್ಳುವ ಸಮಯವಲ್ಲ ಆದ್ದರಿಂದ ನೀವು ಸಿದ್ಧರಿರಬೇಕು ದೃಢವಾದ ಸ್ವಭಾವವನ್ನು ಹೊಂದಿರಬೇಕು ಮತ್ತು ನೀವು ಅಡಚಣೆಗಳಿಂದ ಹೊರಬರಲು ಮತ್ತು ಉತ್ತಮವಾದ ವಿಷಯಗಳನ್ನು ಧನಾತ್ಮಕವಾಗಿ ನೋಡಬೇಕು ಇವುಗಳು ಗುಣಗಳು ನಾವು ನೋಡುತ್ತಿರುವ ಲಕ್ಷಣಗಳು ಮತ್ತು ಒಮ್ಮೆ ನೀವು ಭಾವೋದ್ರೇಕವನ್ನು ಹೊಂದಿದ್ದಲ್ಲಿ ಎಲ್ಲವೂ ಬೇರೆಡೆಗೆ ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ ನೀವು ಭಾವೋದ್ರೇಕವನ್ನು ಹೇಗೆ ಅಭಿವೃದ್ಧಿಪಡಿಸುತ್ತೀರಿ ಇದು ಬಹಳ ವೈಯಕ್ತಿಕ ಗುರಿ ಮತ್ತು ಭಾವೋದ್ರೇಕ ಮತ್ತು ಬದ್ಧತೆಯೆಂದು ನಾನು ಭಾವಿಸುತ್ತೇನೆ ಸಂಶೋಧನೆಗೆ ಬದ್ಧತೆ ಇವುಗಳೆಂದರೆ ಎರಡು ಪ್ರಮುಖ ವಿಷಯಗಳು ಮತ್ತು ಒಮ್ಮೆ ಭಾವೋದ್ರೇಕವನ್ನು ಹೊಂದಿದರೆ ನಾನು ಹೇಳುವಂತಹ ಎಲ್ಲವೂ ಬೇರೆಡೆಗೆ ಬರುತ್ತವೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಆದರೆ ನೀವು ನಿರ್ವಹಣೆಯಲ್ಲಿ ನಿರ್ದಿಷ್ಟವಾದದ್ದು ಯಾವುದಾದರೂ ಇದೆಯೆಂದರೆ ನಾನು ಭಾವಿಸುತ್ತೇನೆ ಉಷಾ ಮೋಹನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನೋಡಿ ನಾನು ಅಮೂರ್ತ ವಿಷಯದಲ್ಲಿ ವ್ಯವಹಾರದ ಅವಶ್ಯಕತೆ ಏನು ಎಂದು ಹೇಳಲು ಬಹಳ ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಒಳ್ಳೆಯದು ಪ್ರೊಫೆಸರ್ ಉಷಾ ಮೋಹನ್ ಏಕೆಂದರೆ ಯಾರೂ ನಮ್ಮನ್ನು ವ್ಯಾಖ್ಯಾನಿಸಲು ಹೋಗುತ್ತಿಲ್ಲ ಪ್ರೊಫೆಸರ್ ಉಷಾ ಮೋಹನ್ ಮತ್ತು ಆ ನಿಮಿಷದ ಕಲ್ಪನೆಯು ವ್ಯಾಪಾರದ ಅವಶ್ಯಕತೆ ಇದೆ ನೀವು ಇದನ್ನು ಸ್ಪಷ್ಟವಾಗಿ ಹೇಳುತ್ತೀರಾ ಆದ್ದರಿಂದ ನೀವು ವ್ಯಾಪಾರ ಅಥವಾ ನಿರ್ಣಯದ ಅಗತ್ಯವನ್ನು ಅಭಿವ್ಯಕ್ತಪಡಿಸುತ್ತಿರುವಾಗ ಅಥವಾ ಅನುವಾದಿಸುವಾಗ ಮೊದಲ ರೂಪಾಂತರವು ಸಂಭವಿಸುತ್ತದೆ ನೀವು ಶೈಕ್ಷಣಿಕ ಪರಿಸರದಲ್ಲಿ ಅದನ್ನು ಅಮೂರ್ತಗೊಳಿಸುತ್ತಿದ್ದೀರಿ ನೀವು ಆ ಶೈಕ್ಷಣಿಕ ಪರಿಸರದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಆದುದರಿಂದ ನೀವು ಕೆಲಸ ಮಾಡುವಾಗಲೆಲ್ಲಾ ನೀವು ಅಮೂರ್ತ ಪ್ರಕೃತಿಗಾಗಿ ಅದನ್ನು ಮಾಡುತ್ತಿಲ್ಲವೆಂದು ನೀವು ನಿರಂತರವಾಗಿ ನೋಡಬೇಕು ಆದರೆ ಅದು ಅರ್ಥಪೂರ್ಣ ಮತ್ತೆ ಏನನ್ನಾದರೂ ದಾರಿ ಮಾಡಿಕೊಳ್ಳಬೇಕಾದ ಕೊನೆಯ ಹಂತದಲ್ಲಿ ನೀವು ಅಮೂರ್ತ ಜಗತ್ತಿನಲ್ಲಿ ವ್ಯವಹಾರಕ್ಕೆ ಮರಳಬೇಕಾಗುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ವ್ಯವಹಾರಕ್ಕಾಗಿ ಹಿಂತಿರುಗಿ ಸರಿ ಉಷಾ ಮೋಹನ್ ಈ ಎರಡು ವಿಷಯಗಳು ಸಮಾನವಾಗಿ ಮುಖ್ಯವೆಂದು ನಾನು ಭಾವಿಸುತ್ತೇನೆ ವ್ಯವಹಾರವನ್ನು ಅಮೂರ್ತವಾಗಿ ಹೇಗೆ ಅನುವಾದಿಸುವುದು ಮತ್ತು ವ್ಯಾಪಾರ ಜಗತ್ತಿನಲ್ಲಿ ನೀವು ಹೇಗೆ ಪ್ರತಿನಿಧಿಸಲು ಹೋಗುತ್ತೀರಿ ಪ್ರೊಫೆಸರ್ ಉಷಾ ಮೋಹನ್ ನಿಮ್ಮ ಸಂಶೋಧನೆಯು ನಿರ್ವಹಣೆಯ ಸೆಟಪ್ನಲ್ಲಿ ಅರ್ಥಪೂರ್ಣವಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಉಷಾಗೆ ಧನ್ಯವಾದಗಳು ಉಷಾ ಮೋಹನ್ ಸ್ವಾಗತ ಹೌದು ಪ್ರತಾಪ್ ಹರಿಡೋಸ್ ನಿಮಗೆ ತಿಳಿದಿರುವ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಳನೋಟವನ್ನು ಹಂಚಿಕೊಳ್ಳಲು ವಿಶೇಷವಾಗಿ ಎಂಜಿನಿಯರುಗಳು ಬಹಳ ಚೆನ್ನಾಗಿ ತಿಳಿದಿರುವುದಿಲ್ಲ ನಿರ್ವಹಣಾ ಅಧ್ಯಯನಗಳ ಬಗ್ಗೆ ಯಾವಾಗಲೂ ಕುತೂಹಲವಿದೆ ನಮ್ಮ ಜೊತೆ ಚರ್ಚೆಗೆ ಸೇರಲು ತುಂಬಾ ಧನ್ಯವಾದಗಳು ಉಷಾ ಮೋಹನ್ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಮತ್ತು ಇದನ್ನು ಹಂಚಿಕೊಂಡಿದ್ದಾರೆ ಉಷಾ ಮೋಹನ್ ಧನ್ಯವಾದಗಳು